ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಈ ಕೋರ್ಸ್ ಅನ್ನು ಎನ್ ಮೂಕ್ ಮೂಲಕ ನೀಡುತ್ತಿದ್ದೇನೆ ನಾವು ಮೂರನೇ ವಾರದಲ್ಲಿದ್ದೇವೆ ಮತ್ತು ಇದು ಮೊದಲ ಮಾಡ್ಯೂಲ್ ಆಗಿದೆ ಮತ್ತು ಒಟ್ಟಾರೆಯಾಗಿ ನೀವು ನೋಡಿದರೆ ನಾವು ಹನ್ನೆರಡು ಉಪನ್ಯಾಸಗಳನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಇದು ಹದಿಮೂರನೇ ಉಪನ್ಯಾಸವಾಗಿದೆ ಈ ವಾರವು ನಿಮಗೆ ಮತ್ತೊಂದು ಆಸಕ್ತಿದಾಯಕ ವಾರ ಮತ್ತು ಮತ್ತೊಂದು ರೋಮಾಂಚಕಾರಿ ವಾರವಾಗಲಿದೆ ಏಕೆಂದರೆ ನಾನು ಆರಂಭದಲ್ಲಿ ಹೇಳಿದಂತೆ ನಾನು ಕಥೆಗಳನ್ನು ಹೇಳಲು ಇಚ್ಚಿಸುತ್ತೇನೆ ಮತ್ತು ನಾನು ನಿಮಗೆ ಹೆಚ್ಚಿನ ಕಥೆಗಳನ್ನು ಈ ವಾರ ಹೇಳಲಿದ್ದೇನೆ ಕಾರಣವೆಂದರೆ ಕಥೆಗಳು ನಿಮಗೆ ಕೆಲವು ಪರಿಕಲ್ಪನೆಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಂತೆ ಮಾಡುತ್ತವೆ ನೀವು ಅವುಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಂತೆ ಮಾಡುವುದಲ್ಲದೆ ನೀವು ಅವುಗಳನ್ನು ಅಷ್ಟು ಸುಲಭವಾಗಿ ಮರೆಯುವಂತೆ ಮಾಡುವುದಿಲ್ಲ ಅದಕ್ಕಾಗಿಯೇ ನಾನು ಕೆಲವು ಆಸಕ್ತಿದಾಯಕ ಉದಾಹರಣೆಗಳನ್ನು ಬಳಸಲಿದ್ದೇನೆ ಈಗ ಈ ವಾರದ ವಿಷಯವೇನು ಈ ವಾರ ನಾವು ಪ್ರಾರಂಭಿಸಬೇಕಾದ ಅಭ್ಯಾಸಗಳ ಬಗ್ಗೆ ಚರ್ಚಿಸಲಿದ್ದೇವೆ ಮತ್ತು ನಂತರ ಕನಿಷ್ಠ ಮೂರು ಉಪನ್ಯಾಸಗಳನ್ನು ನೀಡಲಿದ್ದೇನೆ ನಾನು ಅಭ್ಯಾಸಗಳ ಮೂಲಭೂತ ಪರಿಕಲ್ಪನೆಗಳ ಮೇಲೆ ಗಮನ ಕೇಂದ್ರೀಕರಿಸಲಿದ್ದೇನೆ ಮತ್ತು ನಂತರ ಹೇಗೆ ನಿಲ್ಲಿಸುವುದು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಹೇಗೆ ಮುರಿಯುವುದು ಮತ್ತು ನಂತರ ಈಗ ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ಬೆಳೆಸುವುದು ಎಂಬುದನ್ನು ಮುಂದುವರಿಸಲು ಬಯಸುತ್ತೇನೆ ನಾನು ಈ ವಾರದ ಉಪನ್ಯಾಸವನ್ನು ಪ್ರಾರಂಭಿಸುವ ಮೊದಲು ಸಾಮಾನ್ಯವಾಗಿ ಕಳೆದ ವಾರದ ಕಡೆಯ ಉಪನ್ಯಾಸವನ್ನು ಹಿಂತಿರುಗಿ ನೋಡೋಣ ಮತ್ತು ನಂತರ ಕಳೆದ ವಾರದಲ್ಲಿ ನಾನು ಏನು ಚರ್ಚಿಸಿದ್ದೇನೆ ಎಂಬುದನ್ನು ಗುರುತಿಸಲು ಪ್ರಯತ್ನಿಸಿ ಕಳೆದ ವಾರ ನಾವು ಒತ್ತಡದ ಮೇಲೆ ಗಮನ ಕೇಂದ್ರೀಕರಿಸಿದೆವು ಮತ್ತು ನಂತರ ನಾನು ಆ ಒತ್ತಡ ನಿಯಂತ್ರಣವನ್ನು ನಿಮ್ಮ ಮನಸ್ಸಿನಲ್ಲಿ ಚುಚ್ಚಲು ಪ್ರಯತ್ನಿಸುತ್ತಿದ್ದೆ ಇದುವೇ ನೀವು ಅಭಿವೃದ್ಧಿಪಡಿಸಬೇಕಾದ ಒಂದು ಪ್ರಮುಖ ಮೃದು ಕೌಶಲ್ಯವಾಗಿದೆ ಮತ್ತು ಅದು ನಿಮ್ಮನ್ನು ವೈಯಕ್ತಿಕ ಅಥವಾ ವೃತ್ತಿಪರ ಯಶಸ್ಸಿನಲ್ಲಿ ಚುರುಕಾಗಿಸುತ್ತದೆ ಮತ್ತು ನಂತರ ನಿಮಗೆ ಒತ್ತಡವನ್ನು ನಿಯಂತ್ರಿಸುವ ಬಗ್ಗೆ ಕೆಲವು ಸಲಹೆಗಳನ್ನು ನೀಡುತ್ತವೆ ಮತ್ತು ಒಟ್ಟಾರೆಯಾಗಿ ಒತ್ತಡವನ್ನು ನಿಯಂತ್ರಿಸುವ ಸಲುವಾಗಿ ನಾನು ನಿಮಗೆ ಏನು ಹೇಳಿದ್ದೇನೆ ಎಂದರೆ ನೀವು ಕೆಲವು ಆಲೋಚನೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಂತರ ನಾನು ನಿಮಗೆ ಸಲಹೆಗಳನ್ನು ನೀಡುತ್ತೇನೆ ಮತ್ತು ನೀವು ಅದನ್ನು ಏಕೆ ಮಾಡಬೇಕು ಮೂಲಭೂತವಾಗಿ ನೀವು ನಿಮ್ಮನ್ನು ಬಲಪಡಿಸಿಕೊಳ್ಳಲು ಮತ್ತು ಹರ್ಷಚಿತ್ತದಿಂದ ಉಳಿಯಲು ಒತ್ತಡವನ್ನು ನಿಯಂತ್ರಿಸುತ್ತೀರಿ ಹೋರಾಡಲು ಅಥವಾ ಇತರ ಜನರೊಂದಿಗೆ ಹೇಗೆ ಹೋರಾಡಬೇಕೆಂದು ಕಲಿಯಲು ಮತ್ತು ನಂತರ ಸಂಘರ್ಷ ಪರಿಹರಿಸಲು ಅಲ್ಲ ನಂತರ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದಲ್ಲ ಅದು ನಿಮ್ಮ ಬಗ್ಗೆ ಮತ್ತು ನಂತರ ಅದು ನಿಮಗೆ ಸಮಯಕ್ಕೆ ಸರಿಯಾಗಿ ಉದ್ಯೋಗಗಳನ್ನು ಪೂರ್ಣಗೊಳಿಸುವುದು ಮತ್ತು ಹೊಸ ಉದ್ಯೋಗಗಳಿಗೆ ಸಮಯವನ್ನು ಸೃಷ್ಟಿಸುವುದು ಅಥವಾ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ವಿಶ್ರಾಂತಿ ಪಡೆಯುವುದಕ್ಕೆ ಸಹಾಯ ಮಾಡುತ್ತದೆ ನೀವು ನಿಯಂತ್ರಿಸುವಾಗ ಒತ್ತಡವನ್ನು ಮುರಿಯುವ ಅಥವಾ ಒತ್ತಡವನ್ನು ಕೊಲ್ಲುವಂತಹ ಪದವನ್ನು ಬಳಸಲು ಬಯಸುವುದಿಲ್ಲ ಆದರೆ ನಾನು ನಿಮಗೆ ನೀವು ಒತ್ತಡವನ್ನು ಆಳುತ್ತೀರಿ ಮಿತವಾಗಿರುತ್ತೀರಿ ನೀವು ನಿಯಂತ್ರಿಸುತ್ತೀರಿ ಎಂದು ಪ್ರಾಮುಖ್ಯತೆ ನೀಡಬೇಕು ನೀವು ನಿಮ್ಮ ಒತ್ತಡವನ್ನು ನಿಯಂತ್ರಿಸಲು ಸಾಧ್ಯವಾದಾಗ ವೈಯಕ್ತಿಕ ಆರೋಗ್ಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಚೋದಿಸುತ್ತದೆ ನೀವು ಆರೋಗ್ಯವಾಗಿರುತ್ತೀರಿ ನೀವು ಸಮಯಕ್ಕೆ ಸರಿಯಾಗಿ ತಿನ್ನಲು ಸಾಧ್ಯವಾಗುತ್ತದೆ ಮತ್ತು ನೀವು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರಿಸಲು ಸಾಧ್ಯವಾಗುತ್ತದೆ ಮತ್ತು ಇವೆಲ್ಲವೂ ನಿಮ್ಮ ಒತ್ತಡವನ್ನು ನಿಯಂತ್ರಿಸುವ ಬಹಳ ಮುಖ್ಯವಾದ ಅಂಶಗಳಾಗಿವೆ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಜಾಗರೂಕರಾಗಿರಲು ಪ್ರಯತ್ನಿಸಿ ಮತ್ತು ನೀವು ಯೋಜನೆಯೊಂದಿಗೆ ಕೆಲಸ ಮಾಡಬೇಕು ಮತ್ತು ನಂತರ ನಿಮ್ಮ ಕೆಲಸದಿಂದ ಆಗಾಗ್ಗೆ ವಿರಾಮಗಳನ್ನು ತೆಗೆದುಕೊಳ್ಳಿ ನೀವು ಇಪ್ಪತ್ತನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವಾಗ ಆ ಎಂಟು ಗಂಟೆಯನ್ನು ನಿದ್ರೆಗಾಗಿ ಬಿಟ್ಟುಬಿಡಿ ನೀವು ಹದಿಮೂರು ಗಂಟೆಗಳ ಕಾಲ ನಿಮ್ಮನ್ನು ಕೆಲಸಕ್ಕೆ ಮುಡಿಪಿಟ್ಟಿದ್ದೀರಿ ಎಂದಾದರೆ ಅದೆಲ್ಲದರ ನಡುವೆ ಕನಿಷ್ಠ ಹತ್ತು ನಿಮಿಷಗಳ ವಿರಾಮವನ್ನು ನೀವು ನೀಡಬೇಕು ಹೊರಗೆ ಹೋಗಿ ಒಂದು ಕಪ್ ಕಾಫಿ ಕುಡಿಯಿರಿ ಅಥವಾ ಹೊರಗೆ ಹೋಗಿ ಎಲ್ಲೋ ನಿಧಾನವಾಗಿ ನಡೆಯಿರಿ ಅಥವಾ ಕೇವಲ ನಿಮ್ಮ ಬಾಲ್ಕನಿ ಯಲ್ಲಿ ನಿಂತು ಹೊರಗಿನ ಪ್ರಕೃತಿಯನ್ನು ವೀಕ್ಷಿಸಿ ಇದು ರಿಫ್ರೆಶ್ ಮಾಡುತ್ತದೆ ಮತ್ತು ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿರಿ ಆದ್ದರಿಂದ ವಿರಾಮಗಳು ಒತ್ತಡವನ್ನು ನಿಯಂತ್ರಿಸುತ್ತವೆ ಪ್ರಯತ್ನಿಸಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನು ಸಂಗ್ರಹಿಸಲು ಬಿಡುವುದಿಲ್ಲ ಈಗ ನಾನು ಒತ್ತಡದಿಂದ ತ್ವರಿತ ಪರಿಹಾರಕ್ಕಾಗಿ ಕೆಲವು ಸರಳ ಸಲಹೆಗಳೊಂದಿಗೆ ಮುಕ್ತಾಯಗೊಳಿಸಿದ್ದೆ ಉದಾಹರಣೆಗೆ ಕೋಲ್ಡ್ ಅಥವಾ ಹಾಟ್ ಶೇವರ್ ತೆಗೆದುಕೊಳ್ಳುವುದು ನೈಸರ್ಗಿಕ ಪರಿಸರದಲ್ಲಿ ಕೆಲಸ ಮಾಡುವ ನಿಮ್ಮ ಸ್ನೇಹಿತನೊಂದಿಗೆ ಮಾತನಾಡುತ್ತಾ ನೆಚ್ಚಿನ ಹಿತವಾದ ಸಂಗೀತವನ್ನು ಕೇಳುವುದು ನೆಚ್ಚಿನ ಚಲನಚಿತ್ರವನ್ನು ನೋಡುವುದು ಅಥವಾ ನೆಚ್ಚಿನ ಕಾದಂಬರಿ ಅಥವಾ ಪುಟಗಳನ್ನು ಓದುವುದು ಆಳವಾದ ಉಸಿರಾಟ ನಾನು ಕೋರ್ಸ್ನಲ್ಲಿ ಚರ್ಚಿಸುತ್ತಿರುವ ಕೆಲವು ಪ್ರೇರೇಪಿಸುವ ಪುಸ್ತಕಗಳನ್ನು ಓದುವುದು ನಿಮ್ಮ ಸ್ಥಳಕ್ಕೆ ಹೋಗುವಾಗ ಅದು ದೇವಾಲಯವಾಗಿರಬಹುದು ಅಥವಾ ಕೆಲವು ಜನರಿಗಾಗಿ ನೀವು ಧ್ಯಾನ ಮಾಡಬಹುದಾದ ಸ್ಥಳವಾಗಿರಬಹುದು ಇನ್ನು ಮಾಲ್ನಲ್ಲಿ ಶಾಪಿಂಗ್ ಆಗಿರಬಹುದು ಅದು ಅವರ ನೆಚ್ಚಿನ ಆಹಾರವನ್ನು ತಿನ್ನುವುದು ಮತ್ತು ಒಟ್ಟಾರೆಯಾಗಿ ಕೇವಲ ನಗುವುದನ್ನು ಬಿಟ್ಟು ಬೇರೆ ಯಾವುದೇ ಒತ್ತಡ ಇರುವುದಿಲ್ಲ ಆದ್ದರಿಂದ ನಗುತ್ತಲೇ ಇರಿ ಮತ್ತು ಜನರನ್ನು ನಗುವಂತೆ ಮಾಡಿ ಆದ್ದರಿಂದ ಆ ರೀತಿಯಲ್ಲಿ ನೀವು ನಿಮ್ಮ ವೈಯಕ್ತಿಕ ಮತ್ತು ಅಂತರ್ವ್ಯಕ್ತೀಯ ಸಂಬಂಧಗಳಲ್ಲಿ ಒತ್ತಡವನ್ನು ಸಮತೋಲನಗೊಳಿಸಲು ಪ್ರಯತ್ನಿಸುತ್ತೀರಿ ಈಗ ನಿರ್ದಿಷ್ಟವಾಗಿ ಈ ವಾರದ ನಮ್ಮ ಮುಖ್ಯ ವಿಷಯದ ಅಭ್ಯಾಸಗಳಿಗೆ ಬರುತ್ತಿದ್ದೇವೆ ಅಭ್ಯಾಸಗಳನ್ನು ಹೇಗೆ ವ್ಯಾಖ್ಯಾನಿಸುವುದು ಅಥವಾ ನೀವು ಅಭ್ಯಾಸಗಳನ್ನು ಅರ್ಥಮಾಡಿಕೊಳ್ಳಬೇಕು ಎಂಬುದನ್ನು ನಾವು ನೋಡುತ್ತೇವೆ ಇದನ್ನು ನಮ್ಮ ಅಭಿವೃದ್ಧಿಶೀಲ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವದ ಭಾಗವಾಗಿ ನೋಡುವ ಅಭ್ಯಾಸಗಳನ್ನು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ಸಮಯದಲ್ಲಿ ನಾವು ಇದನ್ನು ಏಕೆ ಪರಿಹರಿಸಬೇಕಾಗಿದೆ ಸರಿ ಮತ್ತು ನಂತರ ನಾನು ಮತ್ತೊಮ್ಮೆ ಅಭ್ಯಾಸಗಳನ್ನು ನೋಡುವ ವಿಧಾನವು ಅದರ ರೀತಿಯಲ್ಲಿಲ್ಲ ಸಾಮಾನ್ಯ ಮಾನಸಿಕ ಪುಸ್ತಕಗಳಲ್ಲಿ ಚರ್ಚಿಸಲಾಗಿರುವ ಹಾಗಲ್ಲ ಆದರೆ ನಂತರ ಅದು ಬಹಳಷ್ಟು ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ನಮ್ಮ ಸಕಾರಾತ್ಮಕ ಶಕ್ತಿಯನ್ನು ಚಲಾಯಿಸಲು ಈ ಅಭ್ಯಾಸವನ್ನು ನಾವು ಹೇಗೆ ಎದುರಿಸಬೇಕು ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈಗ ಇರುವ ನಕಾರಾತ್ಮಕ ಚಿಂತನೆಯನ್ನು ನಿಯಂತ್ರಿಸುವುದು ನಾನು ಹೇಳಿದಂತೆ ಅಭ್ಯಾಸವನ್ನು ಗುರುತಿಸಲು ಪ್ರಯತ್ನಿಸುತ್ತೇನೆ ಮತ್ತು ನಂತರ ನಿರ್ದಿಷ್ಟವಾಗಿ ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ ನಾವು ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಗುರುತಿಸಬಹುದು ಈಗ ನಿಮಗೆ ಅಭ್ಯಾಸದ ಅರ್ಥವೇನು ಎಂಬುದರೊಂದಿಗೆ ಪ್ರಾರಂಭಿಸೋಣ ಅದರ ಬಗ್ಗೆ ಯೋಚಿಸಿ ನೀವು ಯಾವ ರೀತಿಯ ಅಭ್ಯಾಸಗಳನ್ನು ಹೊಂದಿದ್ದೀರಿ ಮತ್ತು ಅದು ನಿಮಗೆ ಏನು ಅರ್ಥವನ್ನು ನೀಡುತ್ತದೆ ಎಂಬುದರ ಬಗ್ಗೆ ಯೋಚಿಸಿ ಇದು ಒಳ್ಳೆಯ ಅಭ್ಯಾಸವಾಗಲಿ ಅಥವಾ ಕೆಟ್ಟ ಅಭ್ಯಾಸವಾಗಲಿ ನಾನು ಅಂತರ್ಜಾಲದಿಂದ ಪಡೆದ ಚಿತ್ರವನ್ನು ಇಷ್ಟಪಟ್ಟಿದ್ದೇನೆ ನೀವು ನೋಡಿದರೆ ಅದು ಕೆಲವೊಮ್ಮೆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅಥವಾ ಈಗ ಬೇರೆ ಯಾವುದಾದರೂ ಪತ್ರಿಕೆಯಲ್ಲಿ ಪ್ರಕಟವಾಗಿರಬಹುದು ಅಲ್ಲಿರುವ ಚಿತ್ರದಲ್ಲಿ ಅದರ ನೋಟವು ಇಷ್ಟವಾಗುತ್ತದೆ ನೀವು ಅದರಲ್ಲಿ ಮುಂದುವರಿತಿರುವ ಹಾಗೆ ಒಂದು ರೀತಿಯ ರೂಟ್ ನೀವು ಚಲಿಸುವಂತಹ ಮತ್ತು ನಂತರ ಯಾವುದೇ ಬದಲಾವಣೆಯಿಲ್ಲದೆ ಚಲಿಸುವ ಒಂದು ರೀತಿಯ ತುಳಿದ ಹಾದಿ ಆದರೆ ಅದೇ ಸಮಯದಲ್ಲಿ ನೀವು ಕೆಲವು ರೀತಿಯ ಚಲನೆಯನ್ನು ಮಾಡುತ್ತಿದ್ದೀರಿ ಎಂಬ ಭಾವನೆ ನಿಮಗೆ ಇರುತ್ತದೆ ಆದರೆ ಆಗಾಗ್ಗೆ ಈ ಚಲನೆಯು ಯಾವುದೇ ಪ್ರಗತಿಯನ್ನು ಹೊಂದಿಲ್ಲ ಆದ್ದರಿಂದ ಅಭ್ಯಾಸವನ್ನು ನೋಡೋಣ ಮತ್ತು ನಂತರ ನಾನು ಅದನ್ನು ನಿಮ್ಮಲ್ಲಿ ಕೆಲವರಿಗೆ ಅಥವಾ ನಿಮಗಾಗಿ ಹೇಳುವುದೇನೆಂದರೆ ಹೆಚ್ಚಿನ ಜನರಿಗೆ ನಿಮ್ಮ ಅಭ್ಯಾಸವೆಂದರೆ ಅವರು ಸಾಮಾನ್ಯವಾಗಿ ಸ್ವಯಂಪ್ರೇರಿತವಾಗಿ ನಿಯಮಿತವಾಗಿ ಇಲ್ಲದೆ ಮಾಡುವ ಅಭ್ಯಾಸವಾಗಿದೆ ಅದರ ಬಗ್ಗೆ ಯೋಚಿಸದೆ ಅಥವಾ ತಲೆಕೆಡಿಸಿಕೊಳ್ಳದೆ ಗಮನ ಹರಿಸುವುದು ಕೆಲವೊಮ್ಮೆ ಸಂಪೂರ್ಣವಾಗಿ ಅರಿವಿಲ್ಲದೆ ನೀವು ಅಭ್ಯಾಸದಿಂದ ಏನನ್ನಾದರೂ ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲ ಅದು ಕೇವಲ ನಿಮ್ಮ ಅಭ್ಯಾಸವನ್ನು ಹಂಚಿಕೊಳ್ಳುತ್ತದೆ ಅವು ರೂಪುಗೊಳ್ಳುತ್ತವೆ ಮತ್ತು ನಂತರ ಅದು ನಿಮಗೆ ತಿಳಿದಿಲ್ಲದ ಏನನ್ನಾದರೂ ಮಾಡುವಂತೆ ಮಾಡುತ್ತದೆ ಆದ್ದರಿಂದ ಉದಾಹರಣೆಗಾಗಿ ಚಿತ್ರಗಳನ್ನು ನೋಡಿ ಉದಾಹರಣೆಗೆ ಉಗುರುಗಳನ್ನು ಕಚ್ಚುವುದು ಸರಿ ಕೆಲವೊಮ್ಮೆ ನೀವು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡುವುದಿಲ್ಲ ಮನಶ್ಶಾಸ್ತ್ರಜ್ಞನು ಆತಂಕ ಅಥವಾ ಆಸಕ್ತಿಯ ಕೊರತೆಯಂತಹ ಕೆಲವು ಆಲೋಚನೆಗಳಿಂದಾಗಿ ಎನ್ನುತ್ತಾರೆ ಉಗುರು ಕಡಿತಕ್ಕೆ ಅನೇಕರು ಯಾವುದೇ ಮಾನಸಿಕ ಕಾರಣಗಳಾಗಿದ್ದರು ಸಹ ಆ ಕಚ್ಚುವ ಉಗುರುಗಳು ವಾಸ್ತವವಾಗಿ ಒಂದು ಅಭ್ಯಾಸವಾಗಿದೆ ಮತ್ತು ಒಮ್ಮೆ ಮೂಗು ತುರಿಯುವುದು ಸರಿ ಮತ್ತೆ ಕೆಲವೊಮ್ಮೆ ಆಹ್ ಜನರು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಾರೆ ಕೆಲವೊಮ್ಮೆ ಅವರು ಅದನ್ನು ಸಾರ್ವಜನಿಕವಾಗಿ ಮಾಡುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿರುವುದಿಲ್ಲ ಮತ್ತು ಕೆಲವು ಮಕ್ಕಳು ಏಕೆ ಕೆಲವು ಮಕ್ಕಳು ಹೆಚ್ಚಿನ ಮಕ್ಕಳು ಮತ್ತು ಸಾಮಾನ್ಯವಾಗಿ ಮಕ್ಕಳು ಚಾಕೊಲೇಟ್ಗಳನ್ನು ತಿನ್ನುವುದನ್ನು ವಿರೋಧಿಸಲ್ಲ ಆದ್ದರಿಂದ ಅವರಿಗೆ ಹಲ್ಲುನೋವು ಇದ್ದರೂ ಅದು ತುಂಬಾ ಕಷ್ಟಕರವಾಗಿದ್ದರು ನಿಯಂತ್ರಿಸಲು ಸಾಧ್ಯವಿಲ್ಲ ಚಾಕೊಲೇಟ್ಗಳನ್ನು ಕದಿಯುವುದರೊಂದಿಗೆ ಮನೆಯಲ್ಲಿ ಸಣ್ಣ ಕಳ್ಳತನಗಳು ಅಥವಾ ಕಳ್ಳತನದಿಂದ ಪ್ರಾರಂಭವಾಗುತ್ತವೆ ಕೇಕ್ಗಳು ಅಥವಾ ಈ ರೀತಿಯ ರುಚಿಕರವಾದ ತಿನ್ನಬಹುದಾದ ಪದಾರ್ಥಗಳನ್ನು ಕದಿಯುವುದು ಈಗ ಅಭ್ಯಾಸ ಸರಿ ನೀವು ನಿಯಂತ್ರಣದಲ್ಲಿದ್ದೀರಿ ಎಂದು ನೀವು ಯೋಚಿಸುವ ವಿಷಯವಾಗಿದೆ ಆದರೆ ನೀವು ಅದನ್ನು ಹೆಚ್ಚಿನ ಸಮಯಗಳಲ್ಲಿ ಅರಿವಿಲ್ಲದೆ ಯಾವುದೇ ನಿಯಂತ್ರಣವಿಲ್ಲದೆ ಮಾಡುತ್ತೀರಿ ಆದ್ದರಿಂದ ಹೆಚ್ಚಿನ ಸಮಯ ಜನರು ತಾವು ಒಂದು ಅಭ್ಯಾಸವನ್ನು ರೂಪಿಸಬಹುದು ಮತ್ತು ಅದನ್ನು ಸುಲಭವಾಗಿ ಮುರಿಯಬಹುದು ಎಂದು ಭಾವಿಸುತ್ತಾರೆ ಅವರು ಬಯಸಿದಾಗ ಅಭ್ಯಾಸವನ್ನು ಮುರಿಯಬಹುದು ಎಂದು ಅವರು ಭಾವಿಸುತ್ತಾರೆ ಈಗ ನಾನು ನಿಮಗೆ ಹೇಳಬೇಕಾಗಿರುವುದು ಒಂದು ಊಹೆ ಮತ್ತು ಈ ಊಹೆಗಳಿಂದಾಗಿ ನಾವು ನಿಜವಾಗಿಯೂ ಒಳ್ಳೆಯ ಅಥವಾ ಕೆಟ್ಟ ಅಭ್ಯಾಸಗಳನ್ನು ರೂಪಿಸುತ್ತಿದ್ದೇವೆ ಆದರೆ ನೀವು ಅಭ್ಯಾಸದ ಬಗ್ಗೆ ಏನು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ಎಂದರೆ ವಾಸ್ತವದಲ್ಲಿ ಅಭ್ಯಾಸಗಳನ್ನು ರೂಪಿಸುವುದು ಸುಲಭ ವಿಶೇಷವಾಗಿ ಕೆಟ್ಟ ಅಭ್ಯಾಸಗಳ ವಿಷಯದಲ್ಲಿ ರೂಪಿಸುವುದು ಸುಲಭ ಈಗ ನಾನು ಅದರ ಬಗ್ಗೆ ಹೆಚ್ಚು ಹೇಳುವ ಮೊದಲು ಅಭ್ಯಾಸಗಳನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂಬುದನ್ನು ನಿಮಗೆ ಹೇಳಲು ಪ್ರಯತ್ನಿಸುತ್ತೇನೆ ಅಭ್ಯಾಸಗಳು ಪ್ರಚೋದಕಗಳಿಗೆ ನಡವಳಿಕೆಯ ಪ್ರತಿಕ್ರಿಯೆಗಳಾಗಿವೆ ಅಂದರೆ ನಿಮ್ಮ ದೇಹ ನಿಮ್ಮ ಮೌಖಿಕ ಅಮೌಖಿಕ ಚಲನೆ ನಡವಳಿಕೆಯ ವಿಷಯದಲ್ಲಿ ಮತ್ತು ಅದು ಕೆಲವು ರೀತಿಯ ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಎಂಬುದನ್ನು ವ್ಯಕ್ತಪಡಿಸುವುದು ಸರಿ ಪರಿಸರದಿಂದ ಪ್ರಚೋದಿಸಲ್ಪಟ್ಟ ಯಾವುದನ್ನಾದರೂ ನೀವು ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಈಗ ಅಭ್ಯಾಸದ ಬಗ್ಗೆ ಆಸಕ್ತಿದಾಯಕ ಸಂಗತಿಯೆಂದರೆ ಆಗಾಗ್ಗೆ ಖ್ಯಾತಿಯು ಈ ಪ್ರತಿಕ್ರಿಯೆಗಳನ್ನು ಮಾಡಬಹುದು ನಡವಳಿಕೆಯ ಮಾದರಿಗಳನ್ನು ರೂಪಿಸಿ ಮತ್ತು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರೆ ಆರಂಭದಲ್ಲಿ ನೀವು ಕೆಲವು ಮಾದರಿ ಅಭ್ಯಾಸಗಳನ್ನು ರೂಪಿಸಲು ಪ್ರಾರಂಭಿಸುತ್ತೀರಿ ಮತ್ತು ಸ್ವಲ್ಪ ಸಮಯದ ನಂತರ ಅಭ್ಯಾಸಗಳು ಯಾವಾಗ ಬೇಕಾದರೂ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತವೆ ಅದು ಪ್ರಚೋದನೆಯನ್ನು ನೋಡುತ್ತದೆ ಮತ್ತು ನಂತರ ನಿಮ್ಮ ಮೆದುಳಿನಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಏನನ್ನಾದರೂ ಪ್ರಚೋದಿಸಲಾಗುತ್ತದೆ ತದನಂತರ ಅದು ಪ್ರತಿಕ್ರಿಯೆ ಅಥವಾ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಈಗ ಅದು ವಾಸ್ತವದಲ್ಲಿ ಅಭ್ಯಾಸವಾಗಿದೆ ಆದರೆ ನಾನು ಚಿತ್ರದಲ್ಲಿ ಹೇಳಿದಂತೆ ಅದು ನಿಮ್ಮನ್ನು ಬಂಧಿಸುತ್ತದೆ ನಿರ್ದಿಷ್ಟ ಮಾದರಿಯ ನಡವಳಿಕೆಯ ಮಾದರಿಯು ತಪ್ಪಿಸಿಕೊಳ್ಳುವುದೇ ಅಥವಾ ತಪ್ಪಿಸಿಕೊಳ್ಳುವುದೇ ಇಲ್ಲ ಆದ್ದರಿಂದ ನಾವು ಒಳ್ಳೆಯ ಅಭ್ಯಾಸಗಳು ಮತ್ತು ಕೆಟ್ಟ ಅಭ್ಯಾಸಗಳ ವಿಷಯದಲ್ಲಿ ಯೋಚಿಸುತ್ತೇವೆ ನಾನು ಹೇಳಿದಂತೆ ಕೆಟ್ಟ ಅಭ್ಯಾಸಗಳನ್ನು ರೂಪಿಸುವುದು ಸುಲಭ ಆದರೆ ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸುವುದು ಕಷ್ಟ ಕೆಟ್ಟ ಅಭ್ಯಾಸಗಳನ್ನು ಮುರಿಯುವುದು ಕಷ್ಟ ಕೆಟ್ಟ ಅಭ್ಯಾಸಗಳನ್ನು ಮುರಿಯುವುದು ಕಷ್ಟ ಮತ್ತು ಅವು ಸುಲಭವಾಗಿ ರೂಪುಗೊಳ್ಳುತ್ತವೆ ಆದರೆ ಅದು ಕೆಟ್ಟದು ನಿಜವಾಗಿಯೂ ಸಾಯುವ ಅಭ್ಯಾಸಗಳು ನಿಮ್ಮಿಂದ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ ಸರಿ ಆದ್ದರಿಂದ ಉದಾಹರಣೆಗೆ ಧೂಮಪಾನವನ್ನು ತೆಗೆದುಕೊಳ್ಳಿ ಈಗ ಅದು ಶಾಲೆಯ ದಿನಗಳಲ್ಲಿ ಅಥವಾ ಕಾಲೇಜು ದಿನಗಳಲ್ಲಿ ಮೋಜಿನ ರೀತಿಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು ಮುಂದುವರಿಯುತ್ತದೆ ಮದುವೆಯ ಸಮಯದವರೆಗೆ ಸರಿ ಮತ್ತು ನಂತರ ಮದುವೆಯ ಮೊದಲು ಎಂದು ಹೇಳೋಣ ಆದರೆ ಹುಡುಗನು ನಿಜವಾಗಿಯೂ ಆ ಹುಡುಗಿಯನ್ನು ಪ್ರೀತಿಸಿದ ಆ ಹುಡುಗಿಯು ನೀನು ಈ ಅಭ್ಯಾಸ ನಿಲ್ಲಿಸುವ ತನಕ ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಲ್ಲ ಎಂದು ಆ ಹುಡುಗನಿಗೆ ಹಾಗೆ ಹೇಳುತ್ತಾಳೆ ಸರಿ ಈಗ ಇದು ಒಂದು ಪರಿಸ್ಥಿತಿಯಾಗಿದೆ ವಾಸ್ತವವಾಗಿ ಆ ವ್ಯಕ್ತಿ ಅದನ್ನು ಬಿಟ್ಟುಬಿಡುಬಿಡುತ್ತೇನೆ ಎಂದು ಭಾವಿಸುತ್ತಾನೆ ಆದರೆ ತುಂಬಾ ಕಷ್ಟವೆಂದು ಕಂಡುಕೊಳ್ಳುತ್ತಾನೆ ಆದರೆ ತುಂಬಾ ಭಾವನಾತ್ಮಕವಾಗಿ ನಿರ್ಬಂಧಿತ ಪರಿಸ್ಥಿತಿಯಲ್ಲಿ ಅವನು ಅದನ್ನು ನಿಲ್ಲಿಸುತ್ತಾನೆ ಸರಿ ಆದರೆ ಅವರು ಮದುವೆಯಾಗಿದ್ದಾರೆ ಎಂದು ಹೇಳೋಣ ಅವರು ಮಗುವನ್ನು ಹೊಂದಿದ್ದಾರೆ ಮತ್ತು ನಂತರ ಅವನು ಒಮ್ಮೆ ತನ್ನ ಹಳೆಯ ಸ್ನೇಹಿತರನ್ನು ಭೇಟಿಯಾಗುತ್ತಾನೆ ಮತ್ತು ನಂತರ ಅವರು ಪಾರ್ಟಿ ಯಲ್ಲಿ ಇರುತ್ತಾರೆ ಮತ್ತು ನಂತರ ಯಾರಾದರೂ ಅವನಿಗೆ ಹೇಳುತ್ತಾರೆ ಓಹ್ ಈಗ ಎಲ್ಲವೂ ಸೌಖ್ಯವಾಗಿದೆ ನಿಮಗೆ ಸಂತೋಷವಾಗಿದೆ ನೀವು ಏಕೆ ಸ್ವಲ್ಪ ಧೂಮಪಾನ ಮಾಡಬಾರದು ಈಗ ಇದು ಕೆಲವು ಹಳೆಯ ಅಭ್ಯಾಸಗಳನ್ನು ಮುರಿಯಲು ಕಷ್ಟವಾಗುವ ಹಂತವಾಗಿದೆ ವಿಶೇಷವಾಗಿ ಕೆಟ್ಟ ಅಭ್ಯಾಸಗಳು ಬಹುಶಃ ವ್ಯಕ್ತಿಯು ಸೌಮ್ಯವಾಗಿರುತ್ತಾನೆ ಮತ್ತು ನಂತರ ಅವನು ಅದನ್ನು ತೆಗೆದು ಧೂಮಪಾನವನ್ನು ಮುಂದುವರಿಸುತ್ತಾನೆ ಆದ್ದರಿಂದ ಈ ಹಿಂದೆ ಅವನು ಎರಡು ಸಿಗರೇಟ್ ಸೇದುತ್ತಾನೆ ಎಂದು ಹೇಳೋಣ ಆದರೆ ಅವನು ಈ ಧೂಮಪಾನವನ್ನು ತಪ್ಪಿಸಿಕೊಂಡ ಸಮಯವನ್ನು ಸರಿದೂಗಿಸಲು ಈಗ ಅವನು ಐದು ಆರು ಸಿಗರೇಟ್ ಸೇದುತ್ತಾನೆ ಆದ್ದರಿಂದ ಈ ಕೆಟ್ಟ ಅಭ್ಯಾಸಗಳು ವಿಶೇಷವಾಗಿ ಕಠಿಣವಾಗಿವೆ ಮತ್ತು ನಂತರ ಅವು ಹೊರಹೊಮ್ಮಬಹುದು ಮತ್ತು ನಂತರ ಸ್ವಲ್ಪ ಸಮಯದವರೆಗೆ ಐಸ್ ಬರ್ಗ್ನಂತೆ ಇರುತ್ತವೆ ಆದ್ದರಿಂದ ನಾವು ಕೆಟ್ಟ ಅಭ್ಯಾಸಗಳಿಗೆ ಹೋಗುವ ಮೊದಲು ಅದನ್ನು ನಿಭಾಯಿಸಬೇಕು ನಾನು ಯಾವ ರೀತಿಯ ಕೆಟ್ಟ ಅಭ್ಯಾಸಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಅಥವಾ ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ ನೈತಿಕ ಅಥವಾ ನೈತಿಕವಾದದ್ದು ಅಥವಾ ನಾನು ಯಾವ ರೀತಿಯ ಕೆಟ್ಟ ಆಲೋಚನೆಯನ್ನು ಹೊಂದಿದ್ದೇನೆ ಮತ್ತು ಹೇಗೆ ನಾನು ಯಾವುದೇ ರೀತಿಯ ಧಾರ್ಮಿಕ ಅಥವಾ ನೈತಿಕತೆಯನ್ನು ನೀಡುತ್ತಿಲ್ಲವಾದ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳು ಯಾವುವು ಎಂದು ನಿಮಗೆ ಹೇಗೆ ಗೊತ್ತು ಅಥವಾ ಯಾವುದು ಒಳ್ಳೆಯದು ಅಥವಾ ಯಾವುದು ಕೆಟ್ಟದು ಎಂಬುದರ ಯಾವುದೇ ಅರ್ಥಗಳ ಬಗ್ಗೆ ನಾವು ಗುರುತಿಸಲು ಕೆಲವು ಮಾರ್ಗದರ್ಶಿ ತತ್ವಗಳನ್ನು ಹೊಂದಬಹುದು ಯಾವುದು ಒಳ್ಳೆಯ ಅಭ್ಯಾಸಗಳನ್ನು ಮಾಡುತ್ತದೆ ಮತ್ತು ಯಾವುದು ಕೆಟ್ಟ ಅಭ್ಯಾಸಗಳನ್ನು ಮಾಡುತ್ತದೆ ಈಗ ನಾನು ಗುರುತಿಸಿದ ಕೆಲವು ತತ್ವಗಳು ಮೊದಲನೆಯದು ಕೆಟ್ಟ ಅಭ್ಯಾಸಕ್ಕೆ ದೊಡ್ಡ ಪ್ರಯತ್ನಗಳ ಅಗತ್ಯವಿಲ್ಲ ಶಕ್ತಿ ಮತ್ತು ಪ್ರೇರಣೆ ಕೂಡ ಬೇಕಿಲ್ಲ ಅದನ್ನು ರೂಪಿಸುವುದು ಅಥವಾ ನಿರ್ವಹಿಸುವುದು ಎಂದರೆ ಉತ್ತಮ ಅಭ್ಯಾಸಗಳೊಂದಿಗೆ ಹೋಲಿಸಿದರೆ ಇದಕ್ಕೆ ಹೆಚ್ಚಿನ ಪ್ರಯತ್ನಗಳ ಅಗತ್ಯವಿರುತ್ತದೆ ಕೆಟ್ಟ ಅಭ್ಯಾಸಗಳನ್ನು ರೂಪಿಸಲು ಅಥವಾ ನಿರ್ವಹಿಸಲು ಶಕ್ತಿ ಮತ್ತು ಪ್ರೇರಣೆಗೆ ಅಂತಹ ಪ್ರಯತ್ನಗಳ ಅಗತ್ಯವಿಲ್ಲ ಉದಾಹರಣೆಗೆ ಜಂಕ್ ಫುಡ್ ತಿನ್ನುವುದನ್ನು ತೆಗೆದುಕೊಳ್ಳಿ ನೀವು ಯಾವುದೇ ಸಮಸ್ಯೆಯಿಲ್ಲದೆ ಜಂಕ್ ಫುಡ್ ತಿನ್ನಬಹುದು ಯಾವುದೇ ರೀತಿಯ ಜಂಕ್ ಫುಡ್ ಚಿಪ್ಸ್ ಉದಾಹರಣೆಗೆ ನೀವು ಚಲನಚಿತ್ರಗಳನ್ನು ನೋಡುವಾಗ ಫ್ರೆಂಚ್ ಫ್ರೈಗಳು ಅಥವಾ ಯಾವುದೇ ಎಣ್ಣೆಯುಕ್ತ ಪದಾರ್ಥಗಳನ್ನು ತಿನ್ನಲು ಮತ್ತು ವಿಶೇಷವಾಗಿ ನೀವು ಯಾರೊಂದಿಗಾದರೂ ಮಾತನಾಡುವಾಗ ನಿಮಗೆ ಆಸಕ್ತಿ ಇದ್ದಾಗ ನೀವು ಜಂಕ್ ಫುಡ್ ತಿನ್ನುತ್ತಿದ್ದೀರಿ ಎಂದು ಭಾವಿಸದಂತಹ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಿ ಇದು ರೂಪುಗೊಳ್ಳುವುದು ಸುಲಭ ಮತ್ತು ನಂತರ ನಿಧಾನವಾಗಿ ನೀವು ಅದನ್ನು ತಿನ್ನುವ ಹಸಿವನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ನಂತರ ಅದು ಮುಂದುವರಿಯುತ್ತದೆ ನಾನು ಆಗಾಗ್ಗೆ ಮಾತನಾಡುವ ಎರಡನೇ ತತ್ವವನ್ನು ನೋಡಿ ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ನೀವು ಬಯಸುವ ಒಳ್ಳೆಯ ಅಭ್ಯಾಸಗಳನ್ನು ಇತರರಿಂದ ಮರೆಮಾಚಲು ಬಯಸುತ್ತೀರಿ ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ವಿಭಿನ್ನ ವಿದ್ಯಾರ್ಥಿಯಾಗಿದ್ದೀರಿ ಎಂದು ಹೇಳೋಣ ನಿಮ್ಮ ಕಾಲೇಜಿನಲ್ಲಿ ನೀವು ಕೆಲವು ಪದಕಗಳನ್ನು ಗೆದ್ದಿದ್ದೀರಿ ಮತ್ತು ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಎಂದು ಹೇಳಲು ಪದಕಗಳನ್ನು ಪ್ರದರ್ಶಿಸಲು ನೀವು ಬಯಸುತ್ತೀರಿ ಮತ್ತು ಕಷ್ಟಪಟ್ಟಿದ್ದರಿಂದ ನಾನು ಪ್ರಯೋಜನ ಪಡೆದಿದ್ದೇನೆ ನಾನು ಈ ಅಧ್ಯಯನದ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೇನೆ ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಅಧ್ಯಯನ ಮಾಡಿ ನಾನು ಈ ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಈ ಜಿ ಇ ಪರೀಕ್ಷೆಯಲ್ಲಿ ನಾನು ಈ ಮೊದಲ ಬಹುಮಾನವನ್ನು ಗೆದ್ದಿದ್ದೇನೆ ಈಗ ನೀವು ಅಭಿವೃದ್ಧಿಪಡಿಸಿಕೊಂಡ ಈ ಎಲ್ಲಾ ಒಳ್ಳೆಯ ಅಭ್ಯಾಸಗಳನ್ನು ನೀವು ಪ್ರದರ್ಶಿಸಲು ಇಷ್ಟಪಡುತ್ತೀರಿ ಆದರೆ ಕೆಟ್ಟ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ನೀವು ತುಂಬಾ ಮುಜುಗರಕ್ಕೊಳಗಾಗುತ್ತೀರಿ ಅಥವಾ ತಪ್ಪಿತಸ್ಥರೆಂದು ಭಾವಿಸುತ್ತೀರಿ ಒಮ್ಮೆ ಯಾರಿಗಾದರೂ ಅದರ ಬಗ್ಗೆ ತಿಳಿದಿದ್ದರೆ ಉದಾಹರಣೆಗೆ ನಿಮ್ಮ ವ್ಯಸನಗಳನ್ನು ತೆಗೆದುಕೊಳ್ಳಿ ಸರಿ ಯಾರಾದರೂ ತಾಯಿ ಅಥವಾ ಹೆಂಡತಿಗೆ ಅರಿವಿಲ್ಲದೆಯೇ ಕುಡಿಯುತ್ತಾರೆ ಎನ್ನೋಣ ಈಗ ತಾಯಿ ಅಥವಾ ಸಂಗಾತಿಗೆ ಅದರ ಬಗ್ಗೆ ತಿಳಿದಿದ್ದರೆ ಅವನು ನಿಜವಾಗಿ ಸುಳ್ಳು ಹೇಳಲು ಬಯಸುತ್ತಾನೆ ಅಥವಾ ತಾನು ಎಲ್ಲೋ ಹೋಗಿದ್ದೇನೆ ಎಂದು ನಟಿಸಲು ಬಯಸುತ್ತಾನೆ ಆದರೆ ಸ್ನೇಹಿತರು ಅದನ್ನು ಮಾಡುತ್ತಿದ್ದರು ಆದರೆ ಕೆಲವು ಆಲ್ಕೊಹಾಲ್ಯುಕ್ತ ಪಾನೀಯಗಳನ್ನು ತೆಗೆದುಕೊಂಡಿದ್ದರಿಂದ ಮನೆಗೆ ಪ್ರವೇಶಿಸುವಾಗ ಅವನು ನಿಜವಾಗಿ ಕುಡಿಯಲಿಲ್ಲ ಎಂದು ಮುಚ್ಚಿಡಲು ಏನನ್ನಾದರೂ ತಿನ್ನಲು ಬಯಸುತ್ತಾನೆ ಈಗ ಇದು ಒಂದು ರೀತಿಯ ವ್ಯಸನವಲ್ಲವೇ ನೀವು ಯೋಚಿಸುತ್ತಿದ್ದರೆ ಹೆಚ್ಚಿನ ಸಮಯ ಕುಡಿಯುವುದು ಮಾತ್ರವಲ್ಲ ಇದು ನೀವು ಮಾಡಬಾರದ ಸಂಗತಿಯಾಗಿದೆ ಮತ್ತು ಇದು ಕೆಟ್ಟ ಆಲೋಚನೆ ಎಂದು ನಿಮಗೆ ತಿಳಿದಿದೆ ಒಂದು ತತ್ವವೆಂದರೆ ನೀವು ಸಾಮಾನ್ಯವಾಗಿ ಇತರರಿಂದ ಕದಿಯುವುದನ್ನು ಮರೆಮಾಡಲು ಬಯಸುತ್ತೀರಿ ಉದಾಹರಣೆಗೆ ಆಹ್ ಜನರು ಕದಿಯುತ್ತಾರೆ ಆದರೆ ನಂತರ ಯಾರಾದರೂ ನೋಡುತ್ತಿದ್ದಾರೆಂದು ಅವರಿಗೆ ತಿಳಿದಿದ್ದರೆ ಅಂಗಡಿಯಲ್ಲಿ ಏನನ್ನಾದರೂ ಎತ್ತುವುದರಿಂದ ನಾನು ಅಂಗಡಿಗಳ ಬಗ್ಗೆ ಕೇಳಿದೆ ಆದ್ದರಿಂದ ಅವರು ಏನು ಮಾಡುತ್ತಾರೆ ಎಂದರೆ ಅವರು ಎತ್ತುವಾಗ ಅವರು ಗುಪ್ತ ಕ್ಯಾಮೆರಾಗಳನ್ನು ಹೊಂದಿದ್ದಾರೆ ಮತ್ತು ನಂತರ ಅವರು ಆ ವ್ಯಕ್ತಿಯನ್ನು ಸೆರೆಹಿಡಿಯುತ್ತಾರೆ ಮತ್ತು ಶಿಕ್ಷೆಕೊಡುತ್ತಾರೆ ತದನಂತರ ವ್ಯಕ್ತಿಯು ಕೌಂಟರ್ ತಲುಪುವ ಹೊತ್ತಿಗೆ ಅವರು ಆ ವ್ಯಕ್ತಿಯನ್ನು ಹಿಡಿಯುತ್ತಾರೆ ಮತ್ತು ಅವರು ಫೋಟೋವನ್ನು ತಮ್ಮ ಮುಂಭಾಗದ ಸೂಚನಾ ಫಲಕದಲ್ಲಿ ಪ್ರದರ್ಶಿಸುತ್ತಾರೆ ಅಥವಾ ಅವರು ಅದನ್ನು ಪತ್ರಿಕೆಗೆ ಕಳುಹಿಸುತ್ತಾರೆ ಅವರು ನೀಡುವ ಶಿಕ್ಷೆಯು ವಾಸ್ತವವಾಗಿ ವ್ಯಕ್ತಿಯನ್ನು ಮುಜುಗರಕ್ಕೀಡುಮಾಡುತ್ತದೆ ಇದು ವಾಸ್ತವವಾಗಿ ವ್ಯಕ್ತಿಯನ್ನು ತಪ್ಪಿತಸ್ಥನಾಗಿಸುತ್ತದೆ ಕೆಟ್ಟ ಅಭ್ಯಾಸಗಳು ಅಥವಾ ನೀವು ನಿಜವಾಗಿಯೂ ತಪ್ಪಿತಸ್ಥರೆಂದು ಭಾವಿಸಿದರೆ ಒಳ್ಳೆಯ ಅಭ್ಯಾಸಗಳು ನೀವು ತಪ್ಪಿತಸ್ಥರೆಂದು ಭಾವಿಸಲು ಬಿಡುವುದಿಲ್ಲ ಈಗ ಮೂರನೇ ತತ್ವವನ್ನು ನೋಡಿ ದೀರ್ಘಾವಧಿಯಲ್ಲಿ ನೀವು ಯಾವುದೇ ಕೆಟ್ಟ ಅಭ್ಯಾಸವನ್ನು ಮರೆಮಾಚಲು ಸಾಧ್ಯವಿಲ್ಲ ಉದಾಹರಣೆಗೆ ಆರಂಭದಲ್ಲಿ ನಾನು ಕಳ್ಳತನ ಮಾಡುತ್ತಿದ್ದೇನೆ ಎಂದು ನೀವು ಭಾವಿಸಬಹುದು ನಾನು ಪರಿಣಿತ ವ್ಯಕ್ತಿ ಮತ್ತು ನಂತರ ಜನರಿಗೆ ತಿಳಿಯುವುದಿಲ್ಲ ಆದರೆ ಒಂದು ದಿನ ನೀವು ಮುಖ್ತವಾಗಿ ಎಲ್ಲರೆದುರು ಹಿಡಿಯಲ್ಪಡುತ್ತೀರಿ ಇತರ ಉದಾಹರಣೆಗಳು ಉದಾಹರಣೆಗೆ ನೀವು ಧೂಮಪಾನ ಮಾಡುತ್ತಿದ್ದರೆ ಸರಿ ಮತ್ತು ನಂತರ ಸರಪಳಿ ಧೂಮಪಾನಿಗಳಾಗಿದ್ದರೆ ಆದ್ದರಿಂದ ಆರಂಭದಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ಅದನ್ನು ಮರೆಮಾಡಬಹುದು ಆದರೆ ಸ್ವಲ್ಪ ಸಮಯದ ನಂತರ ಜನರು ನಿಮ್ಮ ಮುಖದಿಂದ ಅದನ್ನು ಗುರುತಿಸುತ್ತಾರೆ ನಿಮ್ಮ ಆರೋಗ್ಯವನ್ನು ಸಹ ನೋಡುತ್ತಾರೆ ನೀವು ಆಗಾಗ್ಗೆ ಕಫ ಮಾಡುತ್ತಿದ್ದೀರಿ ಎಂದು ಅವರಿಗೆ ತಿಳಿಯುತ್ತದೆ ವಾಸ್ತವವಾಗಿ ಈ ಧೂಮಪಾನವು ನಿಮ್ಮ ದೇಹಭಾಷೆಕ್ಕಿಂತ ಹೆಚ್ಚು ಕೊಲ್ಲುತ್ತಿದೆ ಎಂದು ಸೂಚಿಸುವ ರೋಗಲಕ್ಷಣಗಳು ನಿಮ್ಮ ದೇಹಭಾಷೆಯು ನೀವು ಹೊಂದಿರುವ ಸರಳವಾದ ಕೆಟ್ಟ ಅಭ್ಯಾಸಗಳನ್ನು ಸಹ ಬಹಿರಂಗಪಡಿಸುತ್ತದೆ ಉದಾಹರಣೆಗೆ ನೀವು ರಾತ್ರಿಯಲ್ಲಿ ಎರಡು ಮೂರು ದಿನಗಳ ಕಾಲ ನಿರಂತರವಾಗಿ ನಿದ್ದೆ ಮಾಡದಿದ್ದರೆ ಕೆಲವು ಜನರಿಗೆ ಬೆಳಿಗ್ಗೆ ಮುಖವು ದೊಡ್ಡದಾಗುವುದನ್ನು ನೋಡುತ್ತಾರೆ ಕೆಲವು ಜನರಿಗೆ ಇದು ಕುಗ್ಗುತ್ತದೆ ಯಾವುದೇ ರೀತಿಯಲ್ಲಿ ಅವರು ದೊಡ್ಡ ವ್ಯತ್ಯಾಸವಿದೆ ಎಂದು ಗಮನಿಸುತ್ತಾರೆ ಅವರು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಕಾರಣ ಮಸುಕಾಗಿರುವುದರಿಂದ ಮುಖವು ಹೆಚ್ಚು ಸುಕ್ಕುಗಳನ್ನು ಪಡೆಯುತ್ತದೆ ಸರಿ ವಿಶೇಷವಾಗಿ ಕಣ್ಣುಗಳ ಕೆಳಗೆ ಈ ರೀತಿಯ ವಕ್ರರೇಖೆ ಇದೆ ಇವೆಲ್ಲವೂ ಇದು ಆ ರಾತ್ರಿ ಕೇವಲ ಟಿವಿ ನೋಡುವುದರಿಂದ ಅಥವಾ ಯಾವುದೋ ಕಾರಣಕ್ಕಾಗಿ ಆ ವ್ಯಕ್ತಿಗೆ ಇದು ತೊಂದರೆದಾಯಕ ರಾತ್ರಿಯಾಗಿತ್ತು ಎಂದು ಸೂಚಿಸುತ್ತದೆ ಆ ವ್ಯಕ್ತಿಯು ನಿದ್ದೆ ಮಾಡಿರಲಿಲ್ಲವಾದ್ದರಿಂದ ನೀವು ರೂಪಿಸುವ ಪ್ರತಿಯೊಂದು ಕೆಟ್ಟ ಅಭ್ಯಾಸವನ್ನು ದೀರ್ಘಾವಧಿಯಲ್ಲಿ ಇತರರು ಬಹಳ ಸುಲಭವಾಗಿ ನೋಡಬಹುದು ಕೆಟ್ಟ ಅಭ್ಯಾಸಗಳನ್ನು ರೂಪಿಸುವುದು ತುಂಬಾ ಸುಲಭ ಎಂದು ನಾನು ನೀಡಿದ ಇನ್ನೂ ಕೆಲವು ಉದಾಹರಣೆಗಳನ್ನು ಈಗ ನೀಡುತ್ತಿದ್ದೇನೆ ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸುವುದು ತುಂಬಾ ಕಷ್ಟ ಈಗ ಕೆಟ್ಟ ಅಭ್ಯಾಸಗಳು ಅವು ನೀವು ಕುರ್ಚಿಯ ಮೇಲೆ ಅಥವಾ ಹಾಸಿಗೆಯ ಮೇಲೆ ಅಥವಾ ಮೇಜಿನ ಮೇಲೆ ಉಡುಪು ಎಸೆದಂತೆ ಅಥವಾ ಕಾಗದ ಮೇಜಿನ ಮೇಲೆ ಎಸೆದಂತೆ ಆರಂಭದಲ್ಲಿ ನೀವು ಒಂದನ್ನು ಎಸೆಯುತ್ತೀರಿ ಸರಿ ಮತ್ತು ನಂತರ ಇನ್ನೊಂದನ್ನು ಸಹ ಎಸೆಯುತ್ತೀರಿ ಇನ್ನೂ ಎರಡನ್ನು ಎಸೆದರು ಪರವಾಗಿಲ್ಲ ಅದು ದೊಡ್ಡ ಕಡತವಾಗುವವರೆಗೆ ಎಸೆದರು ಪರವಾಗಿಲ್ಲ ನಂತರ ನೀವು ನಿಮ್ಮ ಸಂಪೂರ್ಣ ಸಮಯವನ್ನು ವಿನಿಯೋಗಿಸದ ಹೊರತು ಸ್ವಚ್ಛಗೊಳಿಸಲು ತುಂಬಾ ಕಷ್ಟಕರವಾಗುತ್ತದೆ ಅಭ್ಯಾಸಗಳು ಎಂದರೆ ನೀವು ನಿಮ್ಮ ಮೇಜಿನ ಮೇಲೆ ಅಥವಾ ಮೇಜಿನ ಮೇಲೆ ಎಸೆಯುವ ಕಾಗದಗಳಂತೆಯೇ ಇರುತ್ತವೆ ನೀವು ನಿಯಮಿತವಾಗಿ ಫ್ಯಾನ್ ಅನ್ನು ಸ್ವಚ್ಛಗೊಳಿಸದಿದ್ದರೆ ನಿಮಗೆ ತಿಳಿಯದೆ ಅದರ ಮೇಲೆ ಧೂಳು ಸಂಗ್ರಹವಾಗುತ್ತದೆ ಆದ್ದರಿಂದ ಅದು ಸಂಗ್ರಹವಾಗುತ್ತಿರುತ್ತದೆ ಮತ್ತು ನಂತರ ಅದು ಅಲ್ಲಿಯೇ ಇರುತ್ತದೆ ಮತ್ತು ನೀವು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸುತ್ತಲೇ ಇದ್ದರೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳೋಣ ಆದರೆ ನೀವು ಆರು ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸುತ್ತಿದ್ದರೆ ಅಥವಾ ಒಂದು ವರ್ಷಕ್ಕೊಮ್ಮೆ ನೀವು ಅದನ್ನು ಸ್ವಚ್ಛಗೊಳಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೀರಿ ಈ ಅಭ್ಯಾಸವು ನಿಧಾನವಾಗಿ ಕ್ರಮೇಣ ಮುಂದುವರಿಯುತ್ತದೆ ಆದರೆ ಕೆಟ್ಟ ಅಭ್ಯಾಸಗಳಿಗೆ ಸಂಬಂಧಿಸಿದಂತೆ ಇದು ದೀರ್ಘಕಾಲದವರೆಗೆ ನಿಮ್ಮೊಂದಿಗೆ ಉಳಿಯುತ್ತದೆ ಈಗ ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸುವುದು ತುಂಬಾ ಕಷ್ಟ ಎಂದು ನಾನು ಹೇಳಿದೆ ಉದಾಹರಣೆಗಳನ್ನು ನೋಡಿ ಒಳ್ಳೆಯ ಅಭ್ಯಾಸಗಳು ಚಿನ್ನವನ್ನು ಶುದ್ಧೀಕರಿಸಿದಂತೆ ಆದ್ದರಿಂದ ನೀವು ಚಿನ್ನವನ್ನು ಶುದ್ಧೀಕರಿಸುವಾಗ ಏನು ಮಾಡುತ್ತೀರಿ ನೀವು ಅದನ್ನು ಶುದ್ಧೀಕರಿಸುತ್ತೀರಾ ಅದನ್ನು ನಿಜವಾಗಿಯೂ ಸುಡುವ ಮೂಲಕ ನೀವು ಅದನ್ನು ಸುಡುವ ಕಾರ್ಖಾನೆಯಲ್ಲಿ ಹಾಕುತ್ತೀರಿ ಕಲ್ಮಶಗಳನ್ನು ತೆರವುಗೊಳಿಸಲಾಗುತ್ತದೆ ಮತ್ತು ನಂತರ ನೀವು ಅವುಗಳನ್ನು ಶುದ್ಧ ಬಿಸ್ಕತ್ತುಗಳಾಗಿ ಮಾಡುತ್ತೀರಿ ಇದು ನಿಜವಾಗಿಯೂ ಪ್ರಾರಂಭಿಸಲು ಬಹಳ ನೋವಿನ ಕೆಲಸವಾಗಿದೆ ಆದರೆ ನಂತರ ನಾನು ಅದನ್ನು ಚಿನ್ನದೊಂದಿಗೆ ಹೋಲಿಸಿದಾಗ ಅದು ನಿಮಗೆ ಹೆಚ್ಚಿನ ಪ್ರತಿಫಲವನ್ನು ನೀಡುತ್ತದೆ ನೀವು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದಾಗ ಶುದ್ಧೀಕರಣವು ಮನುಷ್ಯನಿಗೆ ನೋವುಂಟು ಮಾಡುತ್ತದೆ ಅದು ಒಂದು ಸುವರ್ಣ ಅಭ್ಯಾಸದಂತಿದೆ ನಂತರ ನೀವು ಉತ್ತಮ ಅಭ್ಯಾಸಗಳನ್ನು ಕಲ್ಲಿದ್ದಲಿನಿಂದ ವಜ್ರದ ತಯಾರಿಕೆಯೊಂದಿಗೆ ಹೋಲಿಸುವ ಮೂಲಕ ಅದನ್ನು ರೂಪಿಸುವುದು ತುಂಬಾ ಕಷ್ಟ ಆದ್ದರಿಂದ ವಜ್ರವನ್ನು ಕೇವಲ ಕಲ್ಲಿದ್ದಲಿನಿಂದ ತಯಾರಿಸಲಾಗುವುದಿಲ್ಲ ಅದನ್ನು ಹೊಳಪು ಮಾಡಬೇಕಾಗುತ್ತದೆ ಅವರು ಅದನ್ನು ಹದ ಮಾಡಬೇಕಾಗುತ್ತದೆ ಆದ್ದರಿಂದ ಅವರು ಅದನ್ನು ಆ ನಿರ್ದಿಷ್ಟ ಮಟ್ಟಕ್ಕೆ ಮಾಡಬೇಕಾಗುತ್ತದೆ ನೀವು ವಜ್ರದ ನಿಖರತೆ ಮತ್ತು ಅದರ ಶುದ್ಧತೆಯನ್ನು ಪಡೆದಂತೆಯೇ ಒಳ್ಳೆಯ ಅಭ್ಯಾಸವನ್ನು ರೂಪಿಸಲು ನೀವು ಸಾಕಷ್ಟು ಒತ್ತಡ ಮತ್ತು ನೋವನ್ನು ಅನುಭವಿಸಬೇಕಾಗುತ್ತದೆ ಆದರೆ ಅದು ರೂಪುಗೊಂಡ ನಂತರ ಅದು ಚಿನ್ನ ಅಥವಾ ವಜ್ರದಂತೆ ಉಳಿಯುತ್ತದೆ ಮತ್ತು ಬೆಳ್ಳಿಯಂತೆಯೇ ನೀವು ಅದನ್ನು ಹೊಳಪು ಮಾಡಬೇಕಾಗಿದೆ ಮತ್ತು ನಾನು ಉದಾತ್ತ ಲೋಹಗಳೊಂದಿಗೆ ಹೋಲಿಸುತ್ತಿದ್ದೇನೆ ಅಷ್ಟೇ ಆದರೆ ನೀವು ಅದನ್ನು ಒಳ್ಳೆಯ ಅಭ್ಯಾಸಗಳೊಂದಿಗೆ ಹೋಲಿಸಲು ಬಯಸಿದರೆ ಬೇರೆ ಯಾವುದೇ ಲೋಹದ ವಿಷಯದಲ್ಲೂ ಹೀಗೆಯೇ ಆಗುತ್ತದೆ ಇದು ತಾಮ್ರ ಅಥವಾ ನಿಮಗೆ ಬೇಕಾದ ಯಾವುದನ್ನಾದರೂ ಸಹ ನೀವು ಹೊಳಪು ಇರಬೇಕೆಂದು ಅಂದುಕೊಂಡರೆ ಮೇಲೆ ಹೇಳಿದಂತೆಯೇ ಮಾಡಬೇಕು ಇದು ತುಂಬಾ ಒಳ್ಳೆಯ ಅಭ್ಯಾಸಗಳು ಅವು ನಿಜವಾಗಿಯೂ ಚಿನ್ನದ ಬಣ್ಣದ್ದಾಗಿರುತ್ತವೆ ಅವು ನಿಜವಾಗಿಯೂ ವಜ್ರಗಳಂತೆಯೇ ಇರುತ್ತವೆ ಆದರೆ ಇನ್ನೂ ಅದರ ಅಗತ್ಯವಿದೆ ನೀವು ಅದನ್ನು ಹೊಳಪು ಮಾಡಿ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇದರಿಂದಾಗಿ ಅದು ಚೆನ್ನಾಗಿ ಕಾಣುತ್ತದೆ ಆದರೆ ಅದನ್ನು ನಯಗೊಳಿಸಲು ಮತ್ತು ನಿಯಮಿತವಾಗಿ ಸ್ವಚ್ಛಗೊಳಿಸಲು ಹೋಗದಿದ್ದರೂ ಅದು ಅದರ ಮೌಲ್ಯವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಈಗ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುವ ಮೂಲಕ ಇದನ್ನು ಮುಕ್ತಾಯಗೊಳಿಸುತ್ತೇನೆ ಮತ್ತು ನಂತರ ಅದನ್ನು ಮುಂದುವರಿಸುತ್ತೇನೆ ಮುಂದಿನದು ಕೆಟ್ಟ ಅಭ್ಯಾಸಗಳನ್ನು ಗುರುತಿಸುವ ಬಗ್ಗೆ ಇದು ಮಗ ಮತ್ತು ತಂದೆಯ ನಡುವೆ ನಡೆಯುವ ಕಥೆ ಈಗ ಮಗ ಏನು ಮಾಡಿದನೆಂದರೆ ಅವನು ತುಂಬಾ ಚೇಷ್ಟೆಯ ಹುಡುಗನಾಗಿದ್ದನು ಮತ್ತು ನೀವು ಹೇಳಬಹುದು ಬಾಲ್ಯದಿಂದಲೂ ಕೆಟ್ಟ ಹುಡುಗ ಮತ್ತು ನಂತರ ಅವನು ಬಹಳಷ್ಟು ದುಷ್ಕೃತ್ಯಗಳನ್ನು ಮಾಡುತ್ತಿದ್ದನು ಆದ್ದರಿಂದ ಅವನು ಇತರರನ್ನು ಕಚ್ಚಲು ಪ್ರಾರಂಭಿಸಿದನು ಅವನು ನಿಂದಿಸುವ ಪದಗಳನ್ನು ಬಳಸಲು ಪ್ರಾರಂಭಿಸಿದನು ಅವನು ಕದಿಯಲು ಪ್ರಾರಂಭಿಸಿದನು ಅವನು ಎಲ್ಲಾ ರೀತಿಯ ದುಷ್ಕೃತ್ಯಗಳನ್ನು ಮಾಡಲು ಪ್ರಾರಂಭಿಸಿದನು ಸಾಮಾನ್ಯವಾಗಿ ಒಬ್ಬ ತಂದೆ ಸಹಿಸುವುದಿಲ್ಲ ಆದರೆ ಈ ತಂದೆ ಮಗನಿಗೆ ಅರಿವಾಗುವಂತೆ ಮಾಡಲು ಮಾಡಿದನು ಎಂದರೆ ಅವನು ಏನು ಮಾಡುತ್ತಿದ್ದ ಮಾಡಿದ ಪ್ರತಿಯೊಂದು ಕೆಟ್ಟ ಕೆಲಸವನ್ನೂ ನೋಡಿ ಅವನು ಹೋಗಿ ನಂತರ ಒಂದು ಮೊಳೆ ತೆಗೆದುಕೊಂಡು ಅದನ್ನು ಗೋಡೆಯ ಮೇಲೆ ಹೊಡೆದನು ಸರಿ ಅದಕ್ಕಾಗಿಯೇ ಒಂದು ಕೋಣೆಯನ್ನು ಹೊಂದಿದ್ದನು ಅವನು ಅದನ್ನು ಮುಕ್ತವಾಗಿ ಇಟ್ಟುಕೊಂಡಿದ್ದನು ಮತ್ತು ನಂತರ ಮಗನು ತಪ್ಪು ಮಾಡುತ್ತಿರುವಾಗಲೆಲ್ಲಾ ಅದರ ಮೇಲೆ ಒಂದು ಮೊಳೆ ಹಾಕುತ್ತಿದ್ದನು ಅಥವಾ ತಪ್ಪು ಕೆಲಸ ಅಥವಾ ಯಾವುದೇ ಕೆಟ್ಟ ಚಟುವಟಿಕೆಯನ್ನು ಮಾಡಿದರು ಸಹ ಈಗ ಮಗ ಬೆಳೆದ ಇತರ ಅನೇಕ ದುಷ್ಕೃತ್ಯಗಳನ್ನು ಮಾಡುತ್ತಾ ಬೆಳೆದಿದ್ದಾನೆ ತದನಂತರ ತನ್ನ ಪ್ರೀತಿಗೆ ಪ್ರತಿಯಾಗಿ ಪ್ರತಿಕ್ರಿಯಿಸಲು ನಿರಾಕರಿಸಿದ ಮಹಿಳೆಗೆ ಆತ ಬಹಳ ಆಕ್ರಮಣಕಾರಿಯಾಗಿ ಕಿರುಕುಳ ನೀಡಿದನು ಮತ್ತು ನಂತರ ಅದು ಅವನ ತಂದೆ ಮಧ್ಯಪ್ರವೇಶಿಸಿದ ಅಂಶವಾಗಿತ್ತು ಮತ್ತು ನಂತರ ಅವನು ಮಾಡುತ್ತಿರುವುದು ಸರಿಯಿಲ್ಲ ಎಂದು ಹೇಳಿದನು ಮತ್ತು ನಂತರ ಅವನು ತಂದೆ ಹೋಗಿ ಗೋಡೆಯ ಮೇಲೆ ಮೊಳೆ ಹೊಡೆಯುವುದನ್ನು ನೋಡಿದನು ಮತ್ತು ನಂತರ ಅವರು ಏನು ಮಾಡುತ್ತಿದ್ದಾರೆ ಎಂದು ಕೇಳಿದಾಗ ತಂದೆಯು ನೀವು ಮಾಡಿದ ಪ್ರತಿಯೊಂದು ದುಷ್ಕೃತ್ಯವೂ ಇದು ಎಂದು ಹೇಳಿದರು ನಿಮ್ಮ ಪ್ರತಿಯೊಂದು ಕೆಟ್ಟ ಅಭ್ಯಾಸಕ್ಕಾಗಿ ನಾನು ಗೋಡೆಯ ಮೇಲೆ ಒಂದು ಮೊಳೆಯನ್ನು ಹಾಕುತ್ತಿದ್ದೆ ಆದ್ದರಿಂದ ಮಗ ತುಂಬಾ ಮುಳುಗಿಹೋದನು ಗೋಡೆಯು ಮೊಳೆಗಳಿಂದ ತುಂಬಿರುವುದರಿಂದ ಅವನು ನೋವಿನಿಂದ ಹಿಂದಕ್ಕೆ ಸರಿದನು ಆದ್ದರಿಂದ ಅವನು ಕೇಳುತ್ತಾನೆ ತಂದೆ ನಾನು ತುಂಬಾ ತಪ್ಪು ಮಾಡಿದ್ದೇನೆ ಹೌದು ಖಂಡಿತವಾಗಿಯೂ ನೀನು ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸವೂ ತಪ್ಪಾಗಿರುವುದು ಕೆಟ್ಟದಾಗಿರುವುದು ಆದರಿಂದ ನಾನು ಒಂದು ಮೊಳೆಯನ್ನು ಹೊಡೆದಿದ್ದೇನೆ ಆದ್ದರಿಂದ ಮಗನು ಹೌದು ದುಷ್ಕೃತ್ಯದ ಷರತ್ತುಗಳು ಎಂದು ಅರಿತುಕೊಂಡನು ಆದ್ದರಿಂದ ಅವನು ತನ್ನ ತಂದೆಯನ್ನು ಇದರಿಂದ ಹೊರಬರಲು ಒಂದು ಮಾರ್ಗವಿದೆಯೇ ಎಂದು ಕೇಳಿದನು ತಂದೆ ನೀನು ಒಂದು ಕೆಲಸವನ್ನು ಮಾಡಬಹುದು ಎಂದು ಹೇಳಿದರು ನಂತರ ನೀನು ಬದಲಾವಣೆಯನ್ನು ಬಯಸಿದರೆ ನಾನು ಏನು ಮಾಡುತ್ತೇನೆ ಎಂದರೆ ನೀನು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಪ್ರತಿಯೊಂದು ಒಳ್ಳೆಯ ಅಭ್ಯಾಸಕ್ಕೆ ನಾನು ಮೊಳೆ ತೆಗೆದುಹಾಕಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ನೀನು ಕೆಟ್ಟ ಅಭ್ಯಾಸವನ್ನು ಒಳ್ಳೆಯ ಅಭ್ಯಾಸದಿಂದ ಬದಲಾಯಿಸು ನಿನ್ನ ಕೆಟ್ಟ ಕೃತ್ಯವನ್ನು ಬದಲಾಯಿಸು ಒಳ್ಳೆಯ ಕೆಲಸದಿಂದ ನಾನು ಒಂದೊಂದಾಗಿ ಮೊಳೆ ತೆಗೆಯುತ್ತೇನೆ ಎಂದನು ಆದ್ದರಿಂದ ದಿನಗಳು ಕಳೆದಂತೆ ಮಗ ಬದಲಾದಂತೆ ಒಂದೊಂದಾಗಿ ತೆಗೆದುಹಾಕುವುದರಿಂದ ಅವನು ಸುಳ್ಳು ಹೇಳುವುದನ್ನು ನಿಲ್ಲಿಸುತ್ತಾನೆ ಅವನು ಇತರರೊಂದಿಗೆ ಬೆರೆಯುವುದನ್ನು ನಿಲ್ಲಿಸುತ್ತಾನೆ ಅವನು ತುಂಬಾ ಒಳ್ಳೆಯವನಾದನು ಮತ್ತು ವಾಸ್ತವವಾಗಿ ಅವನು ಬದಲಾದನು ಅವನು ತುಂಬಾ ಒಳ್ಳೆಯ ಅಧಿಕಾರಿಯಾದನು ಮತ್ತು ನಂತರ ಅವನು ಅಭಿವೃದ್ಧಿ ಹೊಂದಿದನು ತದನಂತರ ಅವನು ಸಿ ಇ ಓ ಆದನು ಮತ್ತು ನಂತರ ಅವನು ತಾನು ಕಿರುಕುಳ ನೀಡಿದ ಅದೇ ಹುಡುಗಿಯ ಬಳಿಗೆ ಹೋಗಿ ಕ್ಷಮೆಯಾಚಿಸಿದನು ಅವನು ಅವಳ ಕ್ಷಮೆಯನ್ನು ಪಡೆದನು ಆದ್ದರಿಂದ ಈ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ ಎಂದು ಅವಳು ಅರಿತುಕೊಂಡಳು ಅವಳು ಒಪ್ಪಿಕೊಂಡಳು ಅವನು ಅವಳನ್ನು ಮದುವೆಯಾದನು ಮತ್ತು ನಂತರ ಅವರಿಗೆ ಮಗುವೂ ಆಯಿತು ಮತ್ತು ಮೊದಲಿನಿಂದಲೂ ಅವನು ಅವನು ಮಗುವನ್ನು ತನ್ನಂತೆ ಬೆಳೆಸುವುದಿಲ್ಲ ಎಂದು ಯೋಚಿಸಿದನು ಮತ್ತು ನಂತರ ತಾನು ನಿರ್ಮಿಸಿದ ದತ್ತಿ ಸಂಸ್ಥೆ ಇಂದ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತಾನೆ ಒಂದು ಆಸ್ಪತ್ರೆ ಕಟ್ಟಿಸುತ್ತಾನೆ ದೇವಾಲಯವನ್ನು ನಿರ್ಮಿಸುತ್ತಾನೆ ಮತ್ತು ನಂತರ ಇಡೀ ದೇಶದಂತೆಯೇ ಇವನ ಬಗ್ಗೆ ತಿಳಿಯಿತು ಮತ್ತು ನಂತರ ತಂದೆ ತುಂಬಾ ಸಂತೋಷಪಟ್ಟರು ಮತ್ತು ಮಗ ಕೂಡ ಹೌದು ಎಂದು ಭಾವಿಸಿದನು ತಾನು ಮಾಡಿದ ಯಾವುದೇ ಕೆಟ್ಟ ಆಲೋಚನೆಗೆ ತಿದ್ದುಪಡಿಗಳನ್ನು ಮಾಡಿದನು ಮತ್ತು ನಂತರ ಅವನು ತನ್ನ ತಂದೆಯನ್ನು ಅವನು ಎಷ್ಟು ಮೊಳೆಗಳನ್ನು ತೆಗೆಯುತ್ತಿದ್ದಾನೆಂದು ಕೇಳಿದನು ಮಗ ನೀನು ಕೊನೆಯ ಬಾರಿ ದೇವಾಲಯವನ್ನು ನಿರ್ಮಿಸಿದಾಗ ನಾನು ಕೊನೆಯ ಮೊಳೆಯನ್ನು ತೆಗೆದುಹಾಕಿದ್ದೇನೆ ಓಹ್ ಸರಿ ಅವನು ಸರಿ ಎಂದು ಹೇಳಿದನು ನಾವು ನೋಡೋಣ ಮತ್ತು ನಂತರ ಹೋಗಿ ಒಂದು ನೋಟ ಬೀರಿದನು ಮತ್ತು ಮಗನು ಆಘಾತಕ್ಕೊಳಗಾದನು ಏಕೆಂದರೆ ತಂದೆ ಅದನ್ನು ತೆಗೆದುಹಾಕಿದರೂ ಮೊಳೆಗಳು ಇನ್ನೂ ರಂಧ್ರಗಳು ಉಳಿದಿದ್ದವು ಗೋಡೆಯು ಇನ್ನೂ ಮೊಳೆಗಳ ರಂಧ್ರಗಳನ್ನು ಹೊತ್ತುಕೊಂಡಿತ್ತು ಅವು ಸ್ಥಿರವಾಗಿದ್ದವು ಮತ್ತು ಇನ್ನೂ ಅವು ಕೊಳಕು ನೋಟದಿಂದ ಕಾಣುತ್ತಿದ್ದವು ಈಗ ಮಗ ತಂದೆಯನ್ನು ಕೇಳುತ್ತಾನೆ ನಾನು ಸಂಪೂರ್ಣವಾಗಿ ಬದಲಾಗಿದ್ದೇನೆ ನಾನು ಮಾನವಕುಲಕ್ಕೆ ಸಾಕಷ್ಟು ಒಳ್ಳೆಯ ಆಲೋಚನೆಗಳನ್ನು ಮಾಡಿದ್ದೇನೆ ತದನಂತರ ನನ್ನಲ್ಲಿ ಯಾವುದೇ ಕೆಟ್ಟ ಅಭ್ಯಾಸ ಉಳಿದಿದೆ ಎಂದು ನಾನು ಭಾವಿಸುವುದಿಲ್ಲ ನಾನು ಅದರ ಬಗ್ಗೆ ಯೋಚಿಸಲೂ ಸಾಧ್ಯವಿಲ್ಲ ನಾನು ಸಂಪೂರ್ಣವಾಗಿ ರೂಪಾಂತರಗೊಂಡ ವ್ಯಕ್ತಿ ಎಂದು ಅವನು ಭಾವಿಸುತ್ತಾನೆ ಆದರೆ ಇದು ಏನು ಸೂಚಿಸುತ್ತದೆ ಎಂದು ಕೇಳಿದನು ತಂದೆ ಹೇಳಿದರು ಮಗ ಅದು ಸೂಚಿಸುವುದೇನೆಂದರೆ ಒಮ್ಮೆ ನೀವು ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಂಡ ನಂತರ ನೀವು ಅದಕ್ಕೆ ಅನುಗುಣವಾಗಿ ವರ್ತಿಸುತ್ತೀರಿ ನಿಮ್ಮ ಕೆಟ್ಟ ಅಭ್ಯಾಸದ ಆಧಾರದ ಮೇಲೆ ನಂತರ ನೀವು ಅದನ್ನು ಉತ್ತಮ ಅಭ್ಯಾಸಗಳಿಂದ ವಿಭಿನ್ನ ಆಲೋಚನೆಗಳಿಂದ ಬದಲಾಯಿಸಲು ಬಯಸುತ್ತೀರಿ ಆದರೆ ದುಷ್ಕೃತ್ಯಗಳ ವಿಷಯದಲ್ಲಿ ನೀವು ಮಾಡಿದ ಕೆಟ್ಟ ಅಭ್ಯಾಸಗಳು ಆ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತವೆ ನೀವು ಅದನ್ನು ಬೇರೆ ಒಳ್ಳೆಯ ಯಾವುದಾದರೊ ಕಾರ್ಯದಿಂದ ಬದಲಾಯಿಸಲು ಪ್ರಯತ್ನಿಸಬಹುದು ಆದರೆ ನೀವು ಗುರುತುಗಳನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಕೆಟ್ಟ ಅಭ್ಯಾಸಗಳು ಅಳಿಸಲಾಗದವು ಸರಿ ಎಂದು ಗುರುತು ಮಾಡಿ ಆದ್ದರಿಂದ ನೀವು ಅದನ್ನು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ಗುರುತುಗಳು ಇನ್ನೂ ಅಲ್ಲಿ ನೆನಪಿಸುತ್ತದೆ ಮತ್ತು ಅದು ಬಹಳ ಮುಖ್ಯವಾದುದು ಅದಕ್ಕಾಗಿಯೇ ನೀವು ಕೆಟ್ಟ ಅಭ್ಯಾಸವನ್ನು ಬೆಳೆಸಿದಾಗ ಮತ್ತು ನಂತರ ಅದನ್ನು ಒಳ್ಳೆಯ ಅಭ್ಯಾಸದಿಂದ ಬದಲಾಯಿಸುತ್ತೇನೆ ಎಂದು ನೀವು ಯೋಚಿಸಲು ಸಾಧ್ಯವಾಗುವುದಿಲ್ಲ ಆದರೆ ನೀವು ಆ ಕೆಟ್ಟ ಅಭ್ಯಾಸದೊಂದಿಗೆ ಮಾಡಿದ ಕೃತ್ಯವು ನೆನಪಿಸುವ ಸಾಧ್ಯತೆಯಿದೆ ಅಲ್ಲಿ ನೀವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಕೆಟ್ಟ ಅಭ್ಯಾಸದ ಗುರುತು ಉಳಿಯುತ್ತದೆ ಮತ್ತು ಅದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ನಿಮ್ಮನ್ನು ಕೆಟ್ಟ ಅಭ್ಯಾಸಗಳನ್ನು ಗುರುತಿಸಲು ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಈ ಉಪನ್ಯಾಸವನ್ನು ಕೊನೆಗೊಳಿಸುತ್ತಿದ್ದೇನೆ ನೀವು ಹೊಂದಿರುವ ಕೆಟ್ಟ ಅಭ್ಯಾಸಗಳನ್ನು ಗುರುತಿಸಿ ಮತ್ತು ನೀವು ನಿಲ್ಲಿಸಬೇಕು ಎಂದು ನೀವು ಭಾವಿಸುತ್ತೀರಿ ವಾಸ್ತವವಾಗಿ ನೀವು ಒಬ್ಬರೇ ಕುಳಿತು ನಂತರ ನಿಮಗೆ ಎಷ್ಟು ಕೆಟ್ಟ ಅಭ್ಯಾಸಗಳಿವೆ ಮತ್ತು ಎಷ್ಟು ಒಳ್ಳೆಯ ಅಭ್ಯಾಸಗಳಿವೆ ಎಂಬುದನ್ನು ಗಮನಿಸಿ ನೀವು ಎಷ್ಟು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬಹುದು ಈ ರೀತಿಯ ಚಿಂತನೆಯನ್ನು ಇಟ್ಟುಕೊಳ್ಳಿ ಮತ್ತು ನಂತರ ಗುರುತಿಸಿಕೊಳ್ಳಿರಿ ಮುಂದಿನ ಉಪನ್ಯಾಸವು ಉತ್ತಮ ಅಭ್ಯಾಸಗಳು ಮತ್ತು ಕೆಟ್ಟ ಅಭ್ಯಾಸಗಳ ವಿಷಯದಲ್ಲಿ ಹೆಚ್ಚಿನದನ್ನು ಗುರುತಿಸುವುದರೊಂದಿಗೆ ಮುಂದುವರಿಯುತ್ತದೆ ಮತ್ತು ನಿಮ್ಮಲ್ಲಿರುವ ಈ ಕೆಟ್ಟ ಅಭ್ಯಾಸಗಳನ್ನು ಗುರುತಿಸುವುದು ಮೊದಲ ಹೆಜ್ಜೆ ಮತ್ತು ಮುಂದಿನ ಹಂತವೆಂದರೆ ಒಳ್ಳೆಯ ಅಭ್ಯಾಸಗಳ ವಿಷಯದಲ್ಲಿ ಅದನ್ನು ಪರಿವರ್ತಿಸುವುದು ಹೇಗೆ ಎಂದು ಯೋಚಿಸಿ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ